ಕಪ್ಪು ದೇಹದ ವಿಕಿರಣ VI ವೈನ್ ಅವರ ವಿತರಣಾ ನಿಯಮ ಮತ್ತು ರೇಲೀ ಜೀನ್ಸ್ ವಿತರಣಾ ನಿಯಮ ಕಪ್ಪು ದೇಹದ ವಿಕಿರಣ ಮತ್ತು ಅದರ ಸ್ಪೆಕ್ಟರಲ್ ಸಾಂದ್ರತೆಯ ಬಗ್ಗೆ ನಾವು ಇಲ್ಲಿಯವರೆಗೆ ಕಲಿತದ್ದೇನೆಂದರೆ ಸ್ಪೆಕ್ಟರಲ್ ಸಾಂದ್ರತೆಯು ವಿಕಿರಣವಾಗಲಿದೆ ಎಂದರೆ maxT ಸ್ಥಿರವಾಗಿರುತ್ತದೆ ವಾಸ್ತವವಾಗಿ ನಿಜವೆಂದರೆ ಯಾವುದೇ ವೈಶಿಷ್ಟ್ಯದ ಸಮಯದಲ್ಲಿ T ಸ್ಥಿರವಾಗಿರುತ್ತದೆ ಮತ್ತು ಆ ವೈಶಿಷ್ಟ್ಯವು maxಗರಿಷ್ಠವಾಗಿರಲು ಸಂಭವಿಸುತ್ತದೆ ಮತ್ತು ಇದು ಸರಿಸುಮಾರು 2900 μmK ಆಗಿರುತ್ತದೆ ಇನ್ನೊಂದು ವಿತರಣಾ ಸೂತ್ರವೆಂದರೆ ಅದು u fT3ರೂಪದಲ್ಲಿರಲಿದೆ ಎಂದು ಹೇಳುತ್ತದೆ ನಾನು ಅದನ್ನು ನೆನಪಿಸಿಕೊಳ್ಳಬಹುದು f ಫಂಕ್ಷನ್ ಇದು ಮೇಲೆ ಕೊಟ್ಟಿರುವ T ಅಲ್ಲ ಈ ಹಂತದವರೆಗೆ ಎಲ್ಲವೂ ಥರ್ಮೋಡೈನಮಿಕ್ ಆಗಿ ಪಡೆಯಲಾಗಿದೆ fTಸಮಾನವಾಗಿ ಕಂಡುಹಿಡಿಯುವುದು ಸವಾಲು ಆದ್ದರಿಂದ ವೀನ್ ಸರಳ ವಿಶ್ಲೇಷಣೆ ಮಾಡಿದರು ಮತ್ತು ಅವರು ವಿತರಣಾ ಸೂತ್ರವನ್ನು ಪಡೆದರು ಅವರು ಬೋಲ್ಟ್ಜ್ಮನ್ ವಿಶ್ಲೇಷಣೆ ಎಂದು ಕರೆಯುವ ಕೆಲವು ಹೆಸರನ್ನು ಬಳಸಿದ ಯಾವುದೇ ಪುರಾವೆಗಳಿಲ್ಲದೆ ನಾನು ಇದನ್ನು ಹೇಳುತ್ತೇನೆ ಬೋಲ್ಟ್ಜ್ಮನ್ ಏನು ಹೇಳುತ್ತಾರೆ ಮತ್ತು ನಾನು ಮತ್ತೆ T ಗೆ ಬರುತ್ತೇನೆ ತಾಪಮಾನ Tಯಲ್ಲಿ E ಶಕ್ತಿ ಇರುವ ವ್ಯವಸ್ಥೆಗಳಿದ್ದರೆ ನಂತರ ಅನೇಕ ಅನೇಕ ಶಕ್ತಿಗಳನ್ನು ತೆಗೆದುಕೊಳ್ಳುವ ಆದರೆ ಶಕ್ತಿಯನ್ನು ಹೊಂದಿರುವ ವ್ಯವಸ್ಥೆಯು E ಶಕ್ತಿಯನ್ನು ಹೊಂದಿರುತ್ತದೆ ಆದರೆ ಶಕ್ತಿಯನ್ನು ಹೊಂದಿರುವ ವ್ಯವಸ್ಥೆಯು ಶಕ್ತಿಯನ್ನು ಹೊಂದಿರುತ್ತದೆ E∝e EkT ನಾವು ಅದನ್ನು ಮತ್ತೆ ಬಳಸುತ್ತೇವೆ ತಾಪಮಾನವು t ಮತ್ತು k ಅನ್ನು ಬೋಲ್ಟ್ಜ್ಮನ್ ಕಾನ್ಸ್ಟಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದು R N ಗೆ ಸಮಾನವಾಗಿರುತ್ತದೆ ಅಲ್ಲಿ R ಎಂಬುದು ಅನಿಲ ಸ್ಥಿರಾಂಕ ಅನಿಲ ಸ್ಥಿರವಾಗಿರುತ್ತದೆ ಮತ್ತು N ಎಂಬುದು ಅವೊಗಡ್ರೊ ಸಂಖ್ಯೆ ಅದು ಮೌಲ್ಯವಾಗಿರುತ್ತದೆ ಆದ್ದರಿಂದ ಮುಖ್ಯ ಅಂಶವೆಂದರೆ ಒಂದು ವ್ಯವಸ್ಥೆಯು ಶಕ್ತಿಯ E ಅನ್ನು ಹೊಂದಿದ್ದರೆ ಅದು ಅನೇಕ ತಾಪಮಾನವನ್ನು ತೆಗೆದುಕೊಳ್ಳಬಹುದು ಕೆಲವು ತಾಪಮಾನ T ಅಡಿಯಲ್ಲಿ e EkTಆಗಿರುತ್ತದೆ ಆದ್ದರಿಂದ ಅನಿಲದಲ್ಲಿನ ಅಣುಗಳು ಮುಕ್ತವಾಗಿ ಚಲಿಸುತ್ತಿದ್ದರೆ ಅಣು ವೇಗ v ಯೊಂದಿಗೆ ಚಲಿಸುವ ಸಂಭವನೀಯತೆಯು e 12mv2kT ಗೆ ಅನುಪಾತದಲ್ಲಿರುತ್ತದೆ ಈಗ ವೀನ್ ಒಂದು ಊಹೆಯನ್ನು ಮಾಡಿದರು ಅಣುವಿನಿಂದ ಹೊರಸೂಸಲ್ಪಟ್ಟ ವಿಕಿರಣ ಆವರ್ತನವು ಅದರ ಶಕ್ತಿಗೆ ಅನುಪಾತದಲ್ಲಿರುತ್ತದೆ ಎಂದು ವೀನ್ ಹೇಳುತ್ತಾರೆ ಇದು ಉತ್ತರವನ್ನು ಸರಿಯಾಗಿ ಪಡೆಯಲು ಅನಿಯಂತ್ರಿತ ಊಹೆಯಾಗಿದೆ ಆದ್ದರಿಂದ ಅಣುವು ಆವರ್ತನದ ವಿಕಿರಣವನ್ನು ನೀಡುವ ಸಂಭವನೀಯತೆ ∝e βνkTಆಗಿರುತ್ತದೆ ಇದು ಕೇವಲ ಒಂದು ತಾತ್ಕಾಲಿಕ ಊಹೆಯಾಗಿದೆ ಆದ್ದರಿಂದ ಅವರು u 3e βνkT ಎಂದು ಹೇಳುತ್ತಾರೆ ಅಥವಾ ಪರಿಭಾಷೆಯಲ್ಲಿ ಇದು u e βckTλ5ಆಗಿರುತ್ತದೆಈ ಎರಡು ಸೂತ್ರಗಳು ಕೆಲವು c ಒಳಗೊಂಡಿರಬಹುದು ಅದೇನೇ ಇದ್ದರೂ ಇದು ಅವರು ಪ್ರಸ್ತಾಪಿಸಿದ ಸೂತ್ರವಾಗಿದೆ ಮತ್ತು ಇದು ಇಲ್ಲಿT ಮತ್ತು T ಹೊಂದಿರುವ ಅದೇ ರೂಪದಲ್ಲಿದೆ ಎಂದು ನೀವು ನೋಡುತ್ತೀರಿ ಆದರೆ ಇದು ವ್ಯುತ್ಪತ್ತಿ ತಾತ್ಕಾಲಿಕ ಆದಾಗ್ಯೂ ಇಲ್ಲಿಯೇ ಎರಡು ಸ್ಥಿರಾಂಕಗಳಿವೆ ಆದ್ದರಿಂದ ನಾವು ಈ ಸೂತ್ರದ ಮೇಲೆ ಕೇಂದ್ರೀಕರಿಸೋಣ ಎರಡು ಸ್ಥಿರಾಂಕಗಳು ಮತ್ತು ಆಗಿರುತ್ತದೆ ಈ ಸ್ಥಿರಾಂಕಗಳನ್ನು ನಾವು ಹೇಗೆ ನಿರ್ಧರಿಸುತ್ತೇವೆ ಆದ್ದರಿಂದ ವೈನ್ನ ಸೂತ್ರವೆಂದರೆ ಮತ್ತು ಅವು u α3e βνkT ಮತ್ತು ಸ್ಥಿರವಾಗಿರುತ್ತದೆ ಅದನ್ನು ನಾವು ಹೇಗೆ ನಿರ್ಧರಿಸುತ್ತೇವೆ ನಾನು ಈಗಾಗಲೇ ಎರಡು ಸ್ಥಿರಾಂಕಗಳನ್ನು ಹೊಂದಿದ್ದೇನೆ ಅದು ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟಂಟ್ ಆಗಿರುತ್ತದೆ ಮತ್ತು maxT ನಾನು ಅದು ಸ್ಥಳಾಂತರ ಕಾನ್ಸ್ಟಂಟ್ ಆಗಿರುತ್ತದೆ ಆದ್ದರಿಂದ ನಾನು ∫α3e βνkTdνಸಮಾನವಾದ ∫u dν ಅನ್ನು ಸಂಯೋಜಿಸಬಹುದು ಮತ್ತು T4 ಗೆ ಅನುಪಾತದಲ್ಲಿರುವ ಉತ್ತರವನ್ನು ಪಡೆಯಬಹುದು ಮತ್ತು ನಾನು dudλ0 ಅನ್ನು ಸಹ ಕಂಡುಹಿಡಿಯಬಹುದು ಮತ್ತು ಅದು ಗರಿಷ್ಠ λ ಎಲ್ಲಿದೆ ಎಂದು ನನಗೆ ನೀಡುತ್ತದೆ ಮತ್ತು ಈ ಎರಡು ಸಮೀಕರಣಗಳ ಮೂಲಕ ನಾನು ಮತ್ತು ನಿರ್ಧರಿಸಬಹುದು ಮತ್ತು ಆದ್ದರಿಂದ ಅವರು ಒಂದು ಸೂತ್ರವನ್ನು ಸರಿಯಾಗಿ ನೀಡಿದರು ಮತ್ತು ಆ ಸೂತ್ರವು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಯಿತು ನೀವು ಅದನ್ನು ಪ್ರಾಯೋಗಿಕವಾಗಿ ನೋಡಿದರೆ ಎರಡು ಕರ್ವ್ ಈ ರೀತಿಯದ್ದಾಗಿದೆ ಇದು ಇದು ಸ್ಪೆಕ್ಟರಲ್ ಸಾಂದ್ರತೆ ಮತ್ತು ಮೇಲಿನ ಬಲಭಾಗದಲ್ಲಿ ವಿಯೆನ್ ಕರ್ವ್ ಅನ್ನು ಅಳವಡಿಸಲಾಗಿದೆ ದೊಡ್ಡ ಲ್ಯಾಂಬ್ಡಾಕ್ಕೆ ಹೋದಾಗ ಅದು ಸ್ವಲ್ಪ ಚಿಕ್ಕದಾಗುವುದನ್ನು ಹೊರತುಪಡಿಸಿ ಆದ್ದರಿಂದ ತೀರ್ಮಾನ ವಿಯೆನ್ನ ವಕ್ರರೇಖೆಯು νT ಗೆ ಬಹಳ ದೊಡ್ಡ ಮೌಲ್ಯಕ್ಕೆ ಹೋಗುವ ಪ್ರಾಯೋಗಿಕ ವಕ್ರರೇಖೆಗೆ ಸರಿಹೊಂದುತ್ತದೆ ಆದರೆ ನ ದೊಡ್ಡ ಮೌಲ್ಯಗಳಿಗೆ ವಕ್ರರೇಖೆಯನ್ನು ಕಡಿಮೆ ಅಂದಾಜು ಮಾಡುತ್ತದೆ ಮತ್ತು ಹೀಗಿರುವಾಗ ವಕ್ರರೇಖೆಯು ತುಂಬಾ ಉತ್ತಮವಾಗಿದ್ದಾಗ ವೀನ್ ಅವರು ಸರಿಯಾದ ಹಾದಿಯಲ್ಲಿದ್ದರು ಹೊರತುಪಡಿಸಿ ಏನೋ ಕಾಣೆಯಾಗಿದೆ ಅದೇ ಸಮಯದಲ್ಲಿ ರೇಲೀ ಮತ್ತು ಜೀನ್ಸ್ ನೀಡಿದ ಮತ್ತೊಂದು ಸೂತ್ರವಿದೆ ಅದುu8π3kTc3 ಎಂದು ಹೇಳಿದೆ ಅವರು ಈ ಸೂತ್ರವನ್ನು ಹೇಗೆ ಪಡೆದರು ಕೆಲವೇ ನಿಮಿಷಗಳಲ್ಲಿ ನಾನು ನಿಮಗೆ ಹೇಳುತ್ತೇನೆ ಆದರೆ ಎರಡು ವಕ್ರಾಕೃತಿಗಳು ಹೇಗೆ ಕಾಣುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ ಇದು ನೀಲಿ ಬಣ್ಣದ ಪ್ರಾಯೋಗಿಕ ಕರ್ವ್ ಆಗಿದೆ ರೇಲೀ ಜೀನ್ಸ್ ಮೇಲಿನಿಂದ ಬಲಗಡೆ ಇದೆ ಮತ್ತು ನೀವು ದೊಡ್ಡ ವನ್ನು ತಲುಪಿದಾಗ ಇದು u ಎಂದು ಹೇಳೋಣ ಅಲ್ಲಿ ಅದು ವಿಚಲನಗೊಳ್ಳಲು ಪ್ರಾರಂಭಿಸಿದೆ ನಾನು ಅದನ್ನು ಉತ್ಪ್ರೇಕ್ಷಿಸುತ್ತಿದ್ದೇನೆ ಆದರೆ ವಿಚಲನಗೊಳ್ಳಲು ಪ್ರಾರಂಭಿಸುತ್ತೇನೆ ಮತ್ತು ರೇಲೀ ಜೀನ್ಸ್ ಸೂತ್ರವು ಇಲ್ಲಿಗೆ ಸುಂದರವಾಗಿ ಹೊಂದಿಕೆಯಾಗುತ್ತದೆ ಮತ್ತು ನಂತರ ಅದು ಇಲ್ಲಿ ದೊಡ್ಡದಾಗುತ್ತದೆ ಆದ್ದರಿಂದ ಇದು ಇಲ್ಲಿ ಮಾತ್ರ ಹೊಂದಿಕೆಯಾಗುತ್ತದೆ ಮತ್ತು ಇದು ವೀನ್ನ ಸೂತ್ರವಾಗಿದೆ ನಿಜವಾದ ಸೂತ್ರವು ಎಲ್ಲೋ ಹೊಂದಾಣಿಕೆಯಾಗಬೇಕು ಅದು ನೀವು ಸಣ್ಣ ದಕ್ಕೆ ಹೋದಾಗ ಅದು ವೈನ್ನ ಸೂತ್ರಕ್ಕೆ ಹೋಗಬೇಕು ಮತ್ತು ನೀವು ದೊಡ್ಡ ದಕ್ಕೆ ಹೋದಾಗ ಅದು ರೇಲೀ ಜೀನ್ಸ್ ಸೂತ್ರದ ಕಡೆಗೆ ಇರುತ್ತದೆ ಮತ್ತು ಅಲ್ಲಿಯೇ ಪ್ಲ್ಯಾಂಕ್ನ ಪರಿಮಾಣೀಕರಣದ ಕಲ್ಪನೆಯು ಇದನ್ನು ಪರಿಹರಿಸುತ್ತದೆ ನಾವು ಮುಂದಿನದನ್ನು ಮಾಡಲು ಬಯಸುತ್ತೇವೆ ಆದ್ದರಿಂದ ಅದು ಹೇಗೆ ಬರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ನಮ್ಮ ದಾಳಿಯ ರೇಖೆಯನ್ನು ಏನೆಂದು ಬರೆಯೋಣ ನಾವು ಸಾಕಷ್ಟು ರೇಡಿಯೇಟರ್ಗಳಿವೆ ಎಂದು ಊಹಿಸಲಿದ್ದೇವೆ ಅದು ಸಾಕಷ್ಟು ಆಂದೋಲಕಗಳು ಮತ್ತು ರೇಡಿಯೇಟರ್ಗಳನ್ನು ಬಲಭಾಗದಲ್ಲಿ ನೀಡುತ್ತದೆ ಅದು ವಿಕಿರಣವನ್ನು ನೀಡುತ್ತದೆ ಆದ್ದರಿಂದ ಒಂದು ಕ್ಯಾವಿಟಿ ಯೂ ವಿಕಿರಣವನ್ನು ನೀಡುವ ಆಂದೋಲಕಗಳಿಂದ ಮಾಡಲ್ಪಟ್ಟಿದೆ ಇದರಿಂದಾಗಿ ಈ ಎಲ್ಲಾ ವಿಕಿರಣವು ಕ್ಯಾವಿಟಿ ಯನ್ನು ತುಂಬುತ್ತದೆ ಮತ್ತು ನಾವು ತೋರಿಸಲಿರುವುದು ಇಲ್ಲಿ u 8π2Eνc3 Eνಎಂಬುದು ಆಂದೋಲಕದ ಸರಾಸರಿ ಶಕ್ತಿಯಾಗಿದೆ ಆದ್ದರಿಂದ ಇದು ನನಗೆ ಏನು ಮಾಡುತ್ತದೆ ಎಂದರೆ Eν ತಿಳಿದಿದ್ದರೆ ನಾವು Eν ಅನ್ನು ಸರಿಯಾಗಿ ಲೆಕ್ಕ ಹಾಕಬಹುದು ಈಗ ಇದನ್ನು ಹಲವು ವಿಧಗಳಲ್ಲಿ ಪಡೆಯಬಹುದು ಏಕೆಂದರೆ ನಾನು ಇದನ್ನು ಮಾಡಲು ಹೋಗುವುದಿಲ್ಲ ಏಕೆಂದರೆ ಇದು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಇದು ಈ ಕೋರ್ಸ್ನ ವ್ಯಾಪ್ತಿಯನ್ನು ಮೀರಿದೆ ಆದರೆ ತೂಕವನ್ನು ಎರಡು ವಿಧಾನಗಳಾಗಿ ಪಡೆಯಲಾಗಿದೆ ಎಂದರೆ ಪ್ರತಿ ಆಂದೋಲಕದಿಂದ ಹೊರಹೊಮ್ಮುವ ಶಕ್ತಿಯನ್ನು ಕಂಡುಹಿಡಿಯುವುದು ಮತ್ತು ಅದನ್ನು ವಿಕಿರಣದಿಂದ ಹೀರಿಕೊಳ್ಳುವ ಶಕ್ತಿಯೊಂದಿಗೆ ಸಮೀಕರಿಸುವುದು ನೀವು ಅದನ್ನು ಮಾಡುತ್ತೀರಿ ಮತ್ತು ನೀವು ನಿಖರವಾಗಿ ಈ ಸೂತ್ರವನ್ನು ಪಡೆಯುತ್ತೀರಿ ಎರಡನೆಯ ಮಾರ್ಗವೆಂದರೆ ವಿಕಿರಣವು ಪ್ರತಿ ಯುನಿಟ್ ಪರಿಮಾಣದಲ್ಲಿ ಕ್ಯಾವಿಟಿ ಮೋಡ್ಗಳ ಸಂಖ್ಯೆಯನ್ನು ಎಣಿಸುವುದು ಮತ್ತು E ಮೂಲಕ ಎರಡೂ ರೀತಿಯಲ್ಲಿ ಗುಣಿಸುವುದು ಇದು ನೀವು ಪಡೆಯುವ ಸೂತ್ರ ಈಗ ರೇಲೀ ಮತ್ತು ಜೀನ್ಸ್ ಏನು ಮಾಡಿದರೆಂದರೆ ಶಾಸ್ತ್ರೀಯ ಸಮೀಕರಣ ಪ್ರಮೇಯದಿಂದ E k T ಸಮನಾಗಿರುತ್ತದೆ ಎಂದು ಅವರು ಹೇಳಿದ್ದರು ಮತ್ತು ಅದು u 8π2kTc3ಆಗಿರುತ್ತದೆ ಎಂದು ಅವರಿಗೆ ತಕ್ಷಣವೇ ಗೊತ್ತಾಯಿತು ಇದನ್ನು 8π3c3ರೀತಿಯು ಬರೆಯಬಹುದು ಮತ್ತು ಇದು 3f ಸೂತ್ರಕ್ಕೆ ಸರಿಹೊಂದುತ್ತದೆ ಮತ್ತೊಂದೆಡೆ u 3e βνkTರೂಪದಲ್ಲಿದೆ ಎಂದು ವೀನ್ ಹೇಳಿದರು ನಾನು ಈ 8π3c3e βνkT ಅನ್ನು ಸಮೀಕರಿಸಿದರೆ ಅದು E∝νe βνkTಎಂದು ಹೇಳುತ್ತದೆ ಮತ್ತು ಸತ್ಯವು ಎಲ್ಲೋ ನಡುವೆ ಇದೆ ಮತ್ತು ಅಲ್ಲಿಯೇ ಕ್ವಾಂಟಮ್ ಕಲ್ಪನೆ ಬರುತ್ತದೆ ಮತ್ತು ಅದು ಮುಂದಿನ ಉಪನ್ಯಾಸದ ವಿಷಯವಾಗಲಿದೆ